ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 8ನೇ ಅಧಿವೇಶನಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತDr Biplab Datta ಮತ್ತು ನನ್ನ ಸಂಪರ್ಕ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಒಮ್ಮೆ ನಾವು ಕೋರ್ಸ್ ಮೂಲಕ ಹೋದರೆ ನೀವು ಕೆಲವು ಪ್ರತಿಕ್ರಿಯೆಗಳನ್ನು ನೀಡಲು ಬಯಸಿದರೆ ನಾನುನಿಮ್ಮನ್ನು ಸ್ವಾಗತಿಸುತ್ತೇನೆ ಮತ್ತು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಸಹಾಯ ಮಾಡಲು ನನಗೆ ತುಂಬಾ ಸಂತೋಷವಾಗುತ್ತದೆ ಕೊನೆಯ ತರಗತಿಯಲ್ಲಿ ನಾವು ಸೂಕ್ಷ್ಮ ಪರಿಸರ ಭಾಗ 1 ಅನ್ನು ಅರ್ಥಮಾಡಿಕೊಂಡಿದ್ದೇವೆ ಈ ಪಾಠದಲ್ಲಿ ಪಾಠ ಸಂಖ್ಯೆ 8 ನಾವು ನಮ್ಮ ಗ್ರಾಹಕರನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಪ್ರತಿಸ್ಪರ್ಧಿಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಮ್ಮ ಸಹಯೋಗಿಗಳನ್ನು ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ನಮ್ಮ ಗ್ರಾಹಕರನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಗ್ರಾಹಕರನ್ನು ಅರ್ಥಮಾಡಿಕೊಳ್ಳುವಾಗ ನಾವು ಗ್ರಾಹಕರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಯಾವ ಕ್ರಿಯಾತ್ಮಕ ಅಗತ್ಯಗಳನ್ನುಸೇವೆ ಪೂರೈಸುತ್ತದೆ ಗ್ರಾಹಕರ ಜೀವನವನ್ನು ಸುಲಭಗೊಳಿಸಲು ಅಥವಾ ಉತ್ತಮಗೊಳಿಸಲು ಇದು ಯಾವ ಉದ್ಯೋಗಗಳನ್ನು ಮಾಡುತ್ತದೆ ಸೇವೆಯು ಗ್ರಾಹಕರ ಜೀವನಕ್ಕೆ ಯಾವ ಅರ್ಥವನ್ನು ತರುತ್ತದೆ ಸೇವೆಯು ಯಾವ ಅರ್ಥವನ್ನು ತರುತ್ತದೆ ಯಾವ ಆಚರಣೆಗಳು ಅಥವಾ ಸಂಪ್ರದಾಯಗಳಲ್ಲಿ ಸೇವೆ ಎಂಬುದು ಪ್ರಮುಖ ಪಾತ್ರ ವಹಿಸುತ್ತದೆ ಗ್ರಾಹಕರ ಗುರುತುಗಳನ್ನು ನಿರ್ಮಿಸಲು ಇದು ಹೇಗೆ ಸಹಾಯ ಮಾಡುತ್ತದೆ ಸಾಮಾಜಿಕ ಜಗತ್ತಿನಲ್ಲಿ ಇತರರನ್ನು ಸೇವೆಯು ಹೇಗೆ ಸಂಪರ್ಕಿಸುತ್ತದೆ ಗ್ರಾಹಕರು ತಮ್ಮ ಪ್ರಮುಖ ಸಾಮಾಜಿಕ ಪಾತ್ರಗಳನ್ನು ಪೂರೈಸಲು ಇದು ಹೇಗೆ ಸಹಾಯ ಮಾಡುತ್ತದೆ ಸೇವೆಯು ಗ್ರಾಹಕರಿಗೆ ಹೇಗೆ ಅನುಭವ ಪಡಿಸುತ್ತದೆ ಸೇವೆಗಳ ಖರೀದಿ ಮತ್ತು ಬಳಕೆಯೊಂದಿಗೆ ಯಾವ ಭಾವನೆಗಳು ಸಂಬಂಧ ಹೊಂದಿವೆ ಇಂತಹ ಕೆಲವು ಪ್ರಶ್ನೆಗಳು ಅವರ ಉತ್ತರಗಳುಗ್ರಾಹಕರಅಗತ್ಯಗಳನ್ನು ನಮಗೆ ತಿಳಿಸುತ್ತದೆ ಮೂಲಭೂತ ಮಾನವ ಅಗತ್ಯಗಳನ್ನು ಪೂರೈಸಲು ಈಗ ಹಲವಾರು ರೀತಿಯ ಸೇವೆಗಳನ್ನು ಒದಗಿಸಲಾಗಿದೆ ಆದ್ದರಿಂದ ನಾವು ಹಿಂದಿನ ಪಾಠದಲ್ಲಿ ಮೂಲಭೂತ ಮಾನವ ಅಗತ್ಯಗಳ ಬಗ್ಗೆ ಮಾತನಾಡಿದ್ದೇವೆ ಮೂಲಭೂತ ಮಾನವ ಅಗತ್ಯಗಳನ್ನು ಪೂರೈಸಬಲ್ಲ ವಿವಿಧ ರೀತಿಯ ಸೇವೆಗಳನ್ನು ಈಗ ನಾವು ನೋಡುತ್ತೇವೆ ಆದ್ದರಿಂದ ಮೊದಲ ಅಗತ್ಯವೆಂದರೆ ಜೀವನಾಧಾರ ಮತ್ತು ಸೇವೆಗಳ ಪ್ರಕಾರಗಳು ಆಹಾರ ಸೇವೆಗಳು ಮತ್ತು ಕುಡಿಯುವ ಸ್ಥಳಗಳು ಚಿಲ್ಲರೆ ಸೇವೆಗಳು ಜಾಹೀರಾತುಗಳಂತಹ ಮಾರ್ಕೆಟಿಂಗ್ ಸೇವೆಗಳು ವ್ಯಾಪಾರ ಪ್ರದರ್ಶನಗಳು ಸಾರ್ವಜನಿಕ ಸಂಪರ್ಕಗಳು ಮತ್ತು ಉದ್ಯೋಗ ಸೇವೆಗಳು ಆದ್ದರಿಂದ ಇವುಗಳು ನಮಗೆ ರಕ್ಷಣೆಯ ಅಗತ್ಯವಿರುವಾಗ ಜೀವನಾಧಾರದ ಅಗತ್ಯವನ್ನು ಪೂರೈಸುವ ಕೆಲವು ಸೇವೆಗಳಾಗಿವೆ ಆದ್ದರಿಂದ ಉಗ್ರಾಣ ಮತ್ತು ಶೇಖರಣಾ ಸೇವೆಗಳು ಹಣಕಾಸು ಲೆಕ್ಕಪತ್ರ ನಿರ್ವಹಣೆ ತೆರಿಗೆ ಸಿದ್ಧತೆ ಲೆಕ್ಕ ಪುಸ್ತಕ ವೇತನದಾರರ ಮತ್ತು ವಿಮೆ ತನಿಖೆ ಮತ್ತು ಭದ್ರತಾ ಸೇವೆಗಳು ದುರಸ್ತಿ ಮತ್ತು ನಿರ್ವಹಣಾಸೇವೆಗಳು ವೈಯಕ್ತಿಕ ಕಾಳಜಿ ಸಾವಿನ ಆರೈಕೆ ಸೇವೆಗಳು ರಿಯಲ್ ಎಸ್ಟೇಟ್ ಮತ್ತು ವಸತಿ ಸೇವೆಗಳು ಬಾಡಿಗೆ ಮತ್ತು ಗುತ್ತಿಗೆ ಸೇವೆಗಳು ವಾಹನ ನಿಲುಗಡೆ ಮತ್ತು ಗ್ಯಾರೇಜ್ ಸೇವೆಗಳು ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಹಾರ ಸೇವೆಗಳು ಸೇರಿದಂತೆ ಕಟ್ಟಡಗಳು ಮತ್ತು ವಾಸಸ್ಥಳಗಳಿಗೆ ಸೇವೆಗಳು ಆರೋಗ್ಯ ರಕ್ಷಣೆ ದಂತ ಸೇರಿದಂತೆ ಬೆಂಬಲ ಸೇವೆಗಳು ಸಾಮಾಜಿಕ ಮತ್ತು ದೇಶೀಯ ನೆರವು ಶುಷ್ಕ ಶುಚಿಗೊಳಿಸುವಿಕೆ ಮತ್ತು ಲಾಂಡ್ರಿ ಸೇವೆಗಳು ಸಾಕು ಆರೈಕೆ ಮತ್ತು ಪಶುವೈದ್ಯಕೀಯ ಸೇವೆಗಳು ಕಂಪನಿಗಳು ಮತ್ತು ಉದ್ಯಮಗಳ ನಿರ್ವಹಣೆ ಆಡಳಿತ ವ್ಯವಹಾರ ಮತ್ತು ಸೌಲಭ್ಯಗಳನ್ನು ಬೆಂಬಲ ಸೇವೆಗಳು ಮತ್ತು ನಾಗರಿಕ ಸೇವೆಗಳು ಆದ್ದರಿಂದ ಎಲ್ಲಾ ಸೇವೆಗಳು ಜನರಿಗೆ ಒಂದು ರೀತಿಯ ರಕ್ಷಣೆಯನ್ನು ಒದಗಿಸುತ್ತವೆ ಮತ್ತು ಮಾನವರ ಈ ಮೂಲಭೂತ ಅಗತ್ಯವನ್ನು ಪೂರೈಸಲು ಸಹಾಯ ಮಾಡುತ್ತದೆ ಮುಂದಿನದು ಪ್ರೀತಿಯ ಅಗತ್ಯ ಆದ್ದರಿಂದ ಛಾಯಾಗ್ರಹಣದ ಮತ್ತು ಫೋಟೋ ಫಿನಿಶಿಂಗ್ ಸೇವೆಗಳು ಡೇಟಿಂಗ್ ಮದುವೆ ಮತ್ತು ಉಡುಗೊರೆ ಸೇವೆಗಳಂತಹ ಸೇವೆಗಳು ಇವು ಜನರಿಗೆ ಪ್ರೀತಿಯ ಅಗತ್ಯವನ್ನು ಪೂರೈಸುತ್ತವೆ ನಿರ್ವಹಣೆ ಪರಿಸರ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಲಹಾ ಸೇವೆಗಳು ಅನುವಾದ ಮತ್ತು ವ್ಯಾಖ್ಯಾನ ಸೇವೆಗಳು ಮತ್ತು ಶಿಕ್ಷಣ ಸೇವೆಗಳು ಸೇವೆಗಳನ್ನು ಅರ್ಥಮಾಡಿಕೊಳ್ಳುವ ಮಾನವರ ಅಗತ್ಯವನ್ನು ಅರ್ಥಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಮತ್ತು ಭಾಗವಹಿಸುವಿಕೆಯ ಮೂಲಭೂತ ಅವಶ್ಯಕತೆ ಆದ್ದರಿಂದ ಪ್ರಯಾಣಿಕರು ಮತ್ತು ಸರಕುಗಳ ಸಾಗಣೆ ವಿವಿಧ ವಿಧಾನಗಳಿಂದ ರಮಣೀಯ ಮತ್ತು ದೃಶ್ಯವೀಕ್ಷಣೆ ಸಾರಿಗೆ ಮತ್ತು ಪ್ರಯಾಣದ ವ್ಯವಸ್ಥೆ ಮತ್ತು ಮೀಸಲಾತಿ ಮುಂತಾದ ಬೆಂಬಲ ಚಟುವಟಿಕೆಗಳು ಇತ್ಯಾದಿ ಮತ್ತು ದೂರಸಂಪರ್ಕ ಸೇವೆಗಳು ಇದು ಮಾನವರಿಗೆ ಭಾಗವಹಿಸುವಿಕೆಯ ಅಗತ್ಯಕ್ಕೆ ಸಹಾಯ ಮಾಡುತ್ತದೆ ನಂತರ ವಿರಾಮದ ಅವಶ್ಯಕತೆ ಆದ್ದರಿಂದ ಚಲನ ಚಿತ್ರಗಳು ಮತ್ತು ವಿಡಿಯೋ ಪ್ರದರ್ಶನಗಳು ದಾಖಲೆ ಉತ್ಪಾದನೆ ಮತ್ತು ವಿತರಣಾ ವಸ್ತು ಸಂಗ್ರಹಾಲಯಗಳು ಐತಿಹಾಸಿಕ ತಾಣಗಳು ಮನೋರಂಜನಾ ಉದ್ಯಾನಗಳು ಮತ್ತು ಆರ್ಕೇಡ್ಗಳು ಮತ್ತು ಪ್ರದರ್ಶನ ಕಲೆಗಳು ಪ್ರೇಕ್ಷಕ ಕ್ರೀಡೆಗಳು ಜೂಜು ಮತ್ತು ಇತರ ಮನರಂಜನಾ ಸೌಲಭ್ಯಗಳು ಇದು ವಿರಾಮಕ್ಕಾಗಿ ಜನರ ಮೂಲಭೂತ ಅಗತ್ಯವನ್ನು ಪೂರೈಸುತ್ತದೆ ನಂತರ ಪ್ರಸಾರ ಸೇವೆಗಳು ವಾಸ್ತುಶಿಲ್ಪ ಎಂಜಿನಿಯರಿಂಗ್ ಒಳಾಂಗಣ ವಿನ್ಯಾಸ ಕೈಗಾರಿಕಾ ವಿನ್ಯಾಸ ಭೂದೃಶ್ಯ ವಿನ್ಯಾಸ ಸಮೀಕ್ಷೆ ಕಟ್ಟಡ ಪರಿಶೀಲನೆ ಕರಡು ರಚನೆ ಮತ್ತು ಸಂಬಂಧಿತ ಸೇವೆಗಳು ಮತ್ತು ವೈಜ್ಞಾನಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಸೇವೆಗಳು ಸೇರಿದಂತೆ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಕಟಿಸುವುದು ಕೆಲವು ಸೇವೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಸೃಷ್ಟಿಗೆ ಮಾನವ ಅಗತ್ಯ ಧಾರ್ಮಿಕ ಸೇವೆಗಳು ಮತ್ತು ಸಂಘ ಸೇವೆಗಳು ಮಾನವನ ಗುರುತಿನ ಅಗತ್ಯವನ್ನು ಪೂರೈಸುತ್ತವೆ ಕಾನೂನು ಸೇವೆಗಳು ಮತ್ತು ಅನುದಾನ ನೀಡುವ ಸೇವೆಗಳು ಮತ್ತು ಸ್ವಾತಂತ್ರ್ಯದ ಮಾನವ ಅಗತ್ಯಕ್ಕೆ ಸಹಾಯ ಮಾಡುತ್ತದೆ ಸೇವೆಗಳನ್ನು ಖರೀದಿಸುವಾಗ ಗ್ರಾಹಕರ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ನಾವು ಈಗ ಟೈಪ್ ಮಾಡುತ್ತೇವೆ ಆದ್ದರಿಂದ ಮೊದಲ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ಸಮಸ್ಯೆ ಗುರುತಿಸುವಿಕೆಯ ನಂತರ ಮಾಹಿತಿ ಶೋಧ ಪರ್ಯಾಯಗಳ ಮೌಲ್ಯಮಾಪನ ಖರೀದಿ ನಿರ್ಧಾರ ಮತ್ತು ಖರೀದಿ ನಂತರದ ಮೌಲ್ಯಮಾಪನ ಆದ್ದರಿಂದ ಈಗ ನಾವು ಗ್ರಾಹಕರ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಈ ಐದು ಹಂತಗಳ ಬಗ್ಗೆ ವಿವರವಾಗಿ ನೋಡುತ್ತೇವೆ ಆದ್ದರಿಂದ ಸಮಸ್ಯೆ ಗುರುತಿಸುವಿಕೆ ಯಾವಾಗ ಎಲ್ಲಿ ಮತ್ತು ಹೇಗೆ ಗ್ರಾಹಕರ ಅಗತ್ಯತೆಗಳು ಉದ್ಭವಿಸುತ್ತವೆ ಅದು ಸಾಂದರ್ಭಿಕ ಸಾಮಾಜಿಕ ಮತ್ತು ಮಾರ್ಕೆಟಿಂಗ್ ಪ್ರಚೋದನೆಯಾಗಿದ್ದು ಅದು ಗ್ರಾಹಕನಿಗೆ ಅವನು ಅಥವಾ ಅವಳು ಸಮಸ್ಯೆ ಅಥವಾ ಅಗತ್ಯವನ್ನು ಪೂರೈಸಬೇಕು ಎಂದು ಅರಿತುಕೊಳ್ಳುವಂತೆ ಮಾಡುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ತನ್ನ ಮನೆಯಲ್ಲಿ ಸೆಕೆ ಅನುಭವಿಸುತ್ತಾನೆ ತದನಂತರ ಅವರು ಸೀಲಿಂಗ್ ಫ್ಯಾನ್ ಅಥವಾ ಗಾಳಿ ತಂಪಾದ ಅಥವಾ ಹವಾನಿಯಂತ್ರಕ ಖರೀದಿಸಲು ನಿರ್ಧರಿಸುತ್ತಾಳೆ ಆದ್ದರಿಂದ ಅವರು ಸಮಸ್ಯೆಯನ್ನು ಗುರುತಿಸುತ್ತಾರೆ ಮತ್ತು ಅವರು ಉತ್ಪನ್ನವನ್ನು ಖರೀದಿಸಲು ಹೋಗುತ್ತಾರೆ ಅದೇ ರೀತಿಅವನು ತನ್ನ ಆರೋಗ್ಯದ ಸಮಸ್ಯೆಯನ್ನು ಗುರುತಿಸಬಹುದು ಮತ್ತು ಅವನು ಆರೋಗ್ಯ ಸೇವೆಗಳನ್ನು ಪಡೆಯಲು ಇಷ್ಟಪಡುತ್ತಾನೆ ಅವನು ವೈದ್ಯರನ್ನು ಭೇಟಿ ಮಾಡುತ್ತಾನೆ ನಂತರ ಮಾಹಿತಿಹುಡುಕಾಟಬರುತ್ತದೆ ಆದ್ದರಿಂದ ಗ್ರಾಹಕರು ತಮ್ಮ ಗ್ರಾಹಕರ ಅಗತ್ಯಗಳನ್ನು ಪೂರೈಸಲು ಪರ್ಯಾಯಗಳನ್ನು ಕಂಡುಹಿಡಿಯಲು ಬಳಸುವ ಮಾಹಿತಿಯ ಮೂಲಗಳನ್ನು ಅರ್ಥಮಾಡಿಕೊಳ್ಳುವುದು ಈ ಮೂಲಗಳಲ್ಲಿ ದೂರದರ್ಶನವೃತ್ತ ಪತ್ರಿಕೆ ಜಾಹೀರಾತು ಫಲಕಗಳು ಸೆಲೆಬ್ರಿಟಿಗಳು ಮಾರಾಟ ವ್ಯಕ್ತಿ ಸ್ನೇಹಿತರು ಇಂಟರ್ನೆಟ್ ಕುಟುಂಬ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಅಭಿಪ್ರಾಯ ನಾಯಕರು ಇದ್ದಾರೆ ನಿರ್ದಿಷ್ಟ ಖರೀದಿಗೆ ಗ್ರಾಹಕನ ಉಲ್ಲೇಖಗಳು ಯಾವ ಸಾಮಾಜಿಕ ಗುಂಪುಗಳು ಆದ್ದರಿಂದ ಗ್ರಾಹಕನು ತನ್ನ ಸಮಸ್ಯೆಯನ್ನು ಅರ್ಥಮಾಡಿಕೊಂಡಿದ್ದಾನೆ ಎಂದು ನೋಡೋಣ ಉದಾಹರಣೆಗೆ ಮನುಷ್ಯನು ಆರೋಗ್ಯವಂತನಲ್ಲ ಮತ್ತು ಅವನ ಆರೋಗ್ಯದಲ್ಲಿ ಏನಾದರೂ ದೋಷವಿದೆ ಎಂದು ಭಾವಿಸಬಹುದು ಆಗ ಅವನು ಆಸ್ಪತ್ರೆಗಳು ಅಥವಾ ಆರೋಗ್ಯ ಕೇಂದ್ರಗಳು ಅಥವಾ ಹತ್ತಿರದ ವೈದ್ಯರನ್ನು ಹುಡುಕುತ್ತಾನೆ ಮತ್ತು ಅವನು ಒಂದನ್ನು ಭೇಟಿ ಮಾಡುತ್ತಾನೆ ವೈದ್ಯರು ಮತ್ತು ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಾರೆ ಆದ್ದರಿಂದ ಅವರು ಮಾಹಿತಿಗಾಗಿ ಹುಡುಕುತ್ತಾರೆ ಮತ್ತು ಮಾರಾಟಗಾರರು ಗ್ರಾಹಕರಿಗೆ ಮಾಹಿತಿ ಅಥವಾ ಮಾಹಿತಿಯ ವಿವರಗಳನ್ನು ಒದಗಿಸುವ ಒಂದು ಹಂತವಾಗಿದೆ ಇದರಿಂದ ಅವರು ತಮ್ಮ ನಿರ್ದಿಷ್ಟ ಸೇವೆಯನ್ನು ಪ್ರವೇಶಿಸಬಹುದು ಮತ್ತು ಅದರ ಲಾಭವನ್ನು ಪಡೆಯಬಹುದು ನಂತರ ಪರ್ಯಾಯಗಳ ಮೌಲ್ಯಮಾಪನ ತರ್ಕಬದ್ಧ ಮತ್ತು ಅಭಾಗಲಬ್ಧ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಗ್ರಾಹಕರು ತಮ್ಮ ಅಗತ್ಯವನ್ನು ಪೂರೈಸಲು ಪರ್ಯಾಯ ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡಲು ಬಳಸುವ ಅವುಗಳ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವುದು ಕೆಲವು ಗ್ರಾಹಕರು ಸೇವೆಯ ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬಹುದು ಇತರರು ಬೆಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬಹುದು ಆದ್ದರಿಂದ ಗ್ರಾಹಕರು ಮಾಹಿತಿ ಹುಡುಕಾಟದಿಂದ ಹೊರಹೊಮ್ಮುವ ಪರ್ಯಾಯಗಳನ್ನು ಮೌಲ್ಯಮಾಪನ ಮಾಡಲು ಬಯಸುತ್ತಾರೆ ಮತ್ತು ಪರ್ಯಾಯಗಳ ಮೌಲ್ಯಮಾಪನವನ್ನು ಮಾಡುವಾಗ ನಿರ್ದಿಷ್ಟ ಸೇವೆಯನ್ನು ಖರೀದಿಸಲು ಅಥವಾ ನಿರ್ದಿಷ್ಟ ಸೇವೆಯನ್ನು ಖರೀದಿಸದಿರಲು ಅವರು ಭೇಟಿ ನೀಡಲು ಕೆಲವು ನ್ಯಾಯಶಾಸ್ತ್ರದ ನಿಯಮವನ್ನು ಅವರು ಬಳಸಿಕೊಳ್ಳಬಹುದು ನಂತರ ಖರೀದಿಯ ನಿರ್ಧಾರಕ್ಕೆ ಬರುತ್ತದೆ ಆದ್ದರಿಂದ ಗ್ರಾಹಕರು ಖರೀದಿಯನ್ನು ಎಲ್ಲಿಗೆ ಹೋಗುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಸೇವೆ ಪರಿಸರದ ಏನು ಒಳಗೆ ಅಥವಾ ಹೊರಗಿನ ಸಂದರ್ಭಗಳಲ್ಲಿಊದ್ದನೆಯ ಸರದಿ ಸಾಲುಗಳನ್ನು ಆಸನವವಿಲ್ಲದಿರುವುದು ಗ್ರಾಹಕರನ್ನು ಬೇರೆಡೆ ಖರೀದಿಸಲು ಪ್ರೋತ್ಸಾಹಿಸಲು ಅಥವಾ ತಡೆಯಲು ಸಾಧ್ಯ ಆದ್ದರಿಂದ ಗ್ರಾಹಕರು ಅಂಚೆ ಕಚೇರಿಗೆ ಹೋಗಿ ಅಂಚೆ ಕಚೇರಿಯಲ್ಲಿ ಹವಾನಿಯಂತ್ರಣವಿಲ್ಲ ಎಂದು ಕಂಡುಕೊಂಡಾಗ ಹವಾನಿಯಂತ್ರಿತ ಕಚೇರಿಯನ್ನು ಹೊಂದಿರುವ ಕೊರಿಯರ್ ಕಂಪನಿಯಿಂದ ಸೇವೆಯನ್ನು ಪಡೆಯಲು ಅವರು ಬಯಸುತ್ತಾರೆ ಆದ್ದರಿಂದ ಅವರು ಬಯಸುತ್ತಾರೆ ಅವರ ಖರೀದಿ ನಿರ್ಧಾರವು ಉತ್ತಮ ವಾತಾವರಣವಿದೇಯಾ ಎಂಬುದರಿಂದ ಪ್ರಭಾವಿತವಾಗಿರುತ್ತದೆ ನಾಚಿಕೆಯಿಲ್ಲದ ಪುರಾವೆಗಳಲ್ಲಿ ರೆಸ್ಟೋರೆಂಟ್ಗಾಗಿ ಜನರು ಹವಾನಿಯಂತ್ರಣ ಮತ್ತು ಲಘು ಸಂಗೀತದೊಂದಿಗೆ ಅದ್ಭುತವಾದ ವಾತಾವರಣದಲ್ಲಿರುವ ರೆಸ್ಟೋರೆಂಟ್ ಸೇವೆಗೆ ಭೇಟಿ ನೀಡಲು ಮತ್ತು ಹೆಚ್ಚು ಪಾವತಿಸಲು ಬಯಸುತ್ತಾರೆ ಈ ಸೇವೆಗಳಿಲ್ಲದ ರೆಸ್ಟೋರೆಂಟ್ಗಿಂತ ಈ ರೀತಿಯಾಗಿ ಗ್ರಾಹಕರ ಖರೀದಿ ನಿರ್ಧಾರಗಳು ಇವೆ ಖರೀದಿಯ ಮೌಲ್ಯಮಾಪನವನ್ನು ಗ್ರಾಹಕರು ಹೇಗೆ ನಿರ್ಣಯಿಸುತ್ತಾರೆ ಸೇವೆಯನ್ನು ಸೇವಿಸುವ ಬಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಈಸೇವೆಯನ್ನುಸೇವಿಸಿದ ನಂತರ ಅವರು ಎಷ್ಟು ತೃಪ್ತರಾಗಿದ್ದಾರೆ ಅಥವಾ ಅತೃಪ್ತರಾಗಿದ್ದಾರೆ ಸೇವನೆಯ ಅನುಭವ ಮತ್ತು ಫಲಿತಾಂಶದ ಬಗ್ಗೆ ಗ್ರಾಹಕರುಏನುವಿಷಾದಿಸುತ್ತಾರೆ ಅಥವಾ ಅನುಮಾನಿಸುತ್ತಾರೆ ಗ್ರಾಹಕರು ಸೇವೆಯನ್ನು ಬಳಸುತ್ತಾರೆಯೇ ಅಥವಾ ಅದನ್ನು ಇನ್ನೊಬ್ಬ ವ್ಯಕ್ತಿಯಪರವಾಗಿವರ್ಗಾಯಿಸಲುಬಯಸುತ್ತಾರೆಯೇ ಆದ್ದರಿಂದ ಖರೀದಿಯ ನಂತರ ಗ್ರಾಹಕರು ಪೋಸ್ಟ್ ಖರೀದಿ ಅಪಶ್ರುತಿಯನ್ನು ಹೊಂದಿರುತ್ತಾರೆ ಅವನು ಚತುರತೆಯಿಂದ ಖರೀದಿ ಮಾಡಿಲ್ಲ ಎಂಬ ಭಾವನೆ ಅವನಲ್ಲಿ ಬರುತ್ತದೆ ಮತ್ತು ಇತರ ಜನರಿಂದ ಇದೇ ರೀತಿಯ ಖರೀದಿಯನ್ನು ಬೇರೆ ಅಥವಾ ಬೇರೊಬ್ಬರ ಖರೀದಿಗೆ ಹೋಲಿಸಲು ಅವನು ಬಯಸುತ್ತಾನೆ ಮತ್ತು ಅದಕ್ಕೆ ಅನುಗುಣವಾಗಿ ಅವನು ನಿರ್ದಿಷ್ಟ ಸೇವೆಯನ್ನು ಖರೀದಿಸಿ ಸರಿಯಾದ ಕೆಲಸವನ್ನು ಮಾಡಿದ್ದಾನೆಯೇ ಅಥವಾ ಈ ಸೇವೆಯನ್ನು ಎಲ್ಲಿಂದಲಾದರೂ ಖರೀದಿಸುತ್ತಾನೆಯೇ ಎಂಬ ನಿರ್ಧಾರವನ್ನು ಅವನು ತೀರ್ಮಾನಿಸುತ್ತಾನೆ ಕಂಪನಿಯ ಮೇಲೆ ಪರಿಣಾಮ ಬೀರುವ 5 ಶಕ್ತಿಗಳ ಬಗ್ಗೆ ಮೈಕೆಲ್ ಪೋರ್ಟರ್ ಬರೆದಿದ್ದಾರೆ ಈ 5 ಪಡೆಗಳು ಅಂತರ ಸಂಸ್ಥೆಯ ಪೈಪೋಟಿ ಅಥವಾ ಸಂಸ್ಥೆಗಳ ನಡುವಿನ ಪೈಪೋಟಿ ಈಗ ಮೊದಲನೆಯದಾಗಿ ಕಂಪೆನಿಗಳು ನಿರುಲಾಸ್ ಎಂಬ ಕಂಪನಿಯನ್ನು ದೆಹಲಿಯಲ್ಲಿ ತ್ವರಿತ ಆಹಾರವನ್ನು ಒದಗಿಸಲು ಬಳಸಲಾಗುತ್ತದೆ ಎಂದು ಹೇಳುತ್ತದೆ ಈಗ ಈ ನಿರುಲಾಸ್ ತ್ವರಿತ ಆಹಾರ ವ್ಯವಹಾರದಲ್ಲಿ ಪ್ರೀಮಿಯಂ ಸೇವಾ ಪೂರೈಕೆದಾರರಾಗಿದ್ದರು ಆದರೆ ನಂತರ ಮೆಕ್ಡೊನಾಲ್ಡ್ಸ್ ಪ್ರವೇಶಿಸಿ ಮೆಕ್ಡೊನಾಲ್ಡ್ಸ್ ನಿರುಲಾಸ್ಗೆ ನಿಖರವಾಗಿ ಹತ್ತಿರವಿರುವ ಅಂಗಡಿಗಳನ್ನು ಖರೀದಿಸಿತು ಮತ್ತು ನಿರುಲಾಸ್ನಿಂದ ಜನರು ನಂತರ ಮೆಕ್ಡೊನಾಲ್ಡ್ಸ್ಗೆ ತೆರಳುತ್ತಾರೆ ಮತ್ತು ನಿರುಲಾಸ್ ಅಂತಿಮವಾಗಿ ಸ್ಥಗಿತಗೊಳ್ಳಬೇಕಾಯಿತು ಆದ್ದರಿಂದ ಇದು ಉದ್ಯಮದೊಳಗಿನ ಸಂಸ್ಥೆಗಳ ನಡುವಿನ ಪೈಪೋಟಿ ಮತ್ತು ಸೇವಾ ಒದಗಿಸುವ ಕಂಪನಿಯು ಉದ್ಯಮದಲ್ಲಿನ ಈ ಅಂತರ ಸಂಸ್ಥೆ ಪ್ರತಿಸ್ಪರ್ಧಿಗಳನ್ನು ಎದುರಿಸಬೇಕಾಗುತ್ತದೆ ನಂತರಹೊಸ ಸಂಸ್ಥೆ ಪ್ರವೇಶ ಬೆದರಿಕೆ ಬದಲೀ ಸೇವೆಗಳ ಬೆದರಿಕೆ ಇವೆ ಪೂರೈಕೆದಾರರ ಚೌಕಾಶಿ ಶಕ್ತಿ ಮೊದಲನೆಯದಾಗಿಖರೀದಿದಾರರ ಚೌಕಾಶಿ ಶಕ್ತಿ ಅವರು ಉತ್ಪಾದನಾ ಸೇವೆಗಳನ್ನು ಅಗ್ಗದ ಬೆಲೆಗೆ ಬಯಸುತ್ತಾರೆ ಎಂದು ಕಂಪನಿಯಿಂದ ಚೌಕಾಶಿ ಮಾಡುತ್ತಾರೆ ಹುಡುಕಾಟ ಸೇವೆಗಳು ಬೇರೆಡೆ ಅಗ್ಗವಾಗಿ ಲಭ್ಯವಿದೆ ಮತ್ತು ಆದ್ದರಿಂದ ಈ ಕಂಪನಿಯು ಅವರಿಗೆ ಕಡಿಮೆ ಬೆಲೆಗೆ ಸೇವೆಗಳನ್ನು ಒದಗಿಸಬೇಕು ಎಂದು ಅವರು ಹೇಳುತ್ತಿದ್ದರು ನಂತರ ಸರಬರಾಜುದಾರರ ಚೌಕಾಶಿ ಶಕ್ತಿ ಇದೆ ಈಗ ಪೂರೈಕೆದಾರರು ಕಚ್ಚಾ ವಸ್ತುಗಳನ್ನು ಸೇವಾ ಸಂಸ್ಥೆಗೆ ಪೂರೈಸುತ್ತಾರೆ ಮತ್ತು ಅವರು ಈ ಸೇವಾ ಸಂಸ್ಥೆಗೆ ಹೇಳುವ ಪ್ರಕಾರ ಅವರು ಸಂಸ್ಥೆಗೆ ಪ್ರೀಮಿಯಂ ಪೂರೈಕೆದಾರರಾಗಿದ್ದಾರೆ ಅವರು ಸೇವೆಗಳಿಗೆ ಹೆಚ್ಚಿನ ಹೆಚ್ಚುವರಿ ಬೆಲೆಗಳನ್ನು ಹೊಂದಲು ಬಯಸುತ್ತಾರೆ ಮತ್ತು ಅವರು ಸಂಸ್ಥೆಯ ಮೇಲೆ ಒತ್ತಡ ಹೇರುತ್ತಿದ್ದರು ನಂತರ ಹೊಸದಾಗಿ ಪ್ರವೇಶಿಸುವವರ ಬೆದರಿಕೆ ಮತ್ತು ಬದಲಿ ಸೇವೆಗಳ ಬೆದರಿಕೆ ಇದೆ ಆದ್ದರಿಂದ ಪ್ರವೇಶದ ಅಡೆತಡೆಗಳು ಕಡಿಮೆಯಾಗಿದ್ದರೆ ವ್ಯವಹಾರದಲ್ಲಿ ಹೊಸದಾಗಿ ಪ್ರವೇಶಿಸುವವರು ತ್ವರಿತವಾಗಿ ಅಂಗಡಿಯನ್ನು ಹೊಂದಿಸುತ್ತಾರೆ ಮತ್ತು ಕಡಿಮೆ ಮಾರಾಟದಿಂದ ಆದಾಯ ಕಡಿಮೆ ಆಗಿ ಸೇವಾ ಪೂರೈಕೆದಾರರಿಗೆ ಅನಾನುಕೂಲವಾಗುತ್ತಾರೆ ನಂತರ ಬದಲಿ ಸೇವೆಗಳ ಬೆದರಿಕೆ ಇದೆ ಉದಾಹರಣೆಗೆ ದೇಶದಲ್ಲಿ ಅಂಚೆ ಸೇವೆಯು ನಾವು ಕೇಂದ್ರೀಕರಿಸುವ ಕಂಪನಿಯಾಗಿದ್ದರೆ ಇ ಮೇಲ್ನಂತಹ ಬದಲಿ ಸೇವೆಗಳಿಂದ ಅದು ಬೆದರಿಕೆಯನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇ ಮೇಲ್ ಎಂಬುದು ಅಂಚೆ ಕಚೇರಿ ಅಥವಾ ಕೊರಿಯರ್ ಕಂಪನಿಯ ಅಂಚೆ ಸೇವೆಗಳಿಗೆ ಬದಲಿಯಾಗಿದೆ ಆದ್ದರಿಂದ ಐದು ವಿಭಿನ್ನ ರೀತಿಯ ಪ್ರತಿಸ್ಪರ್ಧಿಗಳಿಂದ ಕಂಪನಿಯು ಕಂಡುಕೊಳ್ಳುವ ಐದು ವಿಭಿನ್ನ ಬೆದರಿಕೆಗಳು ಇವು ಸ್ಪರ್ಧೆಯನ್ನು ರೂಪಿಸುವ ಐದು ಶಕ್ತಿಗಳು ಮತ್ತೆ ನಾವು ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಆದ್ದರಿಂದ ನಮ್ಮ ಕಂಪನಿಯು ನಾವು ಹೊಂದಿಸಬೇಕಾದ ನೇರ ಸ್ಪರ್ಧೆಯನ್ನು ಹೊಂದಿರುತ್ತದೆ ಎಂದು ನಾವು ಭಾವಿಸಬಹುದು ಉದಾಹರಣೆಗೆ ನಮ್ಮ ಕಂಪನಿ ತ್ವರಿತ ಆಹಾರ ವ್ಯವಹಾರದಲ್ಲಿದ್ದರೆ ನಮ್ಮ ಸ್ಪರ್ಧಿಗಳು ಮೆಕ್ಡೊನಾಲ್ಡ್ಸ್ ಅಥವಾ ಪಿಜ್ಜಾ ಹಟ್ ಅಥವಾ ಕೆಎಫ್ಸಿ ಎಂದು ನಾವು ಭಾವಿಸಬಹುದು ಆದಾಗ್ಯೂ ಮೈಕೆಲ್ ಪೋರ್ಟರ್ 2008 ರಲ್ಲಿ ಯಾವುದೇ ಕಂಪನಿಯು ಹಿಂದಿನ ಸ್ಲೈಡ್ನಲ್ಲಿ ವಿವರಿಸಿದಂತೆ ಐದು ಸ್ಪರ್ಧಾತ್ಮಕ ಶಕ್ತಿಗಳನ್ನು ಎದುರಿಸುತ್ತಿದೆ ಎಂದು ಬರೆದಿದ್ದಾರೆ ಸ್ಥಾಪಿತ ಪ್ರತಿಸ್ಪರ್ಧಿಗಳಿಂದ ನೇರ ಸ್ಪರ್ಧೆ ಬರುತ್ತದೆ ಲಭ್ಯವಿರುವ ಉತ್ತಮ ವ್ಯವಹಾರಗಳನ್ನು ಹುಡುಕಲು ಮತ್ತು ಶಾಪಿಂಗ್ ಮಾಡಲು ಮತ್ತು ಬೆಲೆಗಳನ್ನು ಕಡಿಮೆಗೊಳಿಸುವುದರಿಂದ ಗ್ರಾಹಕರು ಸ್ಪರ್ಧಾತ್ಮಕ ಶಕ್ತಿಯ ಮೂಲವಾಗಬಹುದು ನಮ್ಮ ಪೂರೈಕೆದಾರರು ಒದಗಿಸುವ ಕಚ್ಚಾ ವಸ್ತುಗಳು ಇಲ್ಲದೆ ನಾವು ಸೇವೆಗಳನ್ನು ಒದಗಿಸಲು ಸಾಧ್ಯವಿಲ್ಲ ಉಪಕರಣಗಳು ಮತ್ತು ವಸ್ತುಗಳ ಬೆಲೆಯನ್ನು ಹೆಚ್ಚಿಸಲು ಪೂರೈಕೆದಾರರು ಸಾಕಷ್ಟು ಶಕ್ತಿಯನ್ನು ಬಳಸಿಕೊಳ್ಳಬಹುದು ನಮ್ಮ ಕಾರ್ಮಿಕ ಶಕ್ತಿ ಕೈಯಾರೆ ಕಾರ್ಮಿಕರ ಪೂರೈಕೆದಾರ ಇದು ಸೇವಾ ಉದ್ಯಮದಲ್ಲಿ ಬಹಳ ಮುಖ್ಯವಾಗಿದೆ ಒಕ್ಕೂಟವಾಗಬಹುದು ಮತ್ತು ಕಾಲಕಾಲಕ್ಕೆ ಹೆಚ್ಚಿನ ವೇತನಕ್ಕಾಗಿ ಮಾತುಕತೆ ನಡೆಸಬಹುದು ತ್ವರಿತ ಆಹಾರ ಉದ್ಯಮದಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ಸುಲಭವಾಗಬಹುದು ಆದ್ದರಿಂದ ಹೊಸ ಪ್ರವೇಶಗಾರರಿಂದ ನಾವು ಸುಲಭವಾಗಿ ಸ್ಪರ್ಧೆಯನ್ನು ಪಡೆಯಬಹುದು ಕೊನೆಯದಾಗಿ ನಾವು ಬದಲಿ ಸೇವೆಗಳಿಂದ ಸ್ಪರ್ಧೆಯನ್ನು ಪಡೆಯುತ್ತೇವೆ ಉದಾಹರಣೆಗೆ ತ್ವರಿತ ಆಹಾರ ವ್ಯವಹಾರಕ್ಕೆ ಅಸಾಧಾರಣ ಸ್ಪರ್ಧೆ ಎಂದರೆ ಮನೆಯ ಆಹಾರ ಆದ್ದರಿಂದ ಇದು ವಿಶ್ವದ ವಿಮಾನಯಾನ ಸೇವೆಗಳ ಸ್ಥಾನೀಕರಣ ತೋರಿಸುವ ಗ್ರಹಿಕೆ ನಕ್ಷೆಯಾಗಿದೆ ಈಗ ಇಲ್ಲಿ ಏನಾಗುತ್ತಿದೆ ಎಂದರೆ ನಾವು ನಿರ್ದಿಷ್ಟ ವಿಮಾನಯಾನ ಸೇವೆಗಳ ಗುಣಲಕ್ಷಣಗಳಿಂದ ಸಂಖ್ಯಾಶಾಸ್ತ್ರೀಯ ನಕ್ಷೆಯನ್ನು ಸೆಳೆಯುತ್ತೇವೆ ಮತ್ತು ಸಮಯಕ್ಕೆ ಆಗಮನ ವಿಮಾನಯಾನ ಸೇವೆ ಬೆಲೆ ಮತ್ತು ನಗರಗಳನ್ನು ಸಂಪರ್ಕಿಸಿರುವ ನಾಲ್ಕು ಪ್ರಮುಖ ನಿರ್ದೇಶಾಂಕಗಳಿವೆ ಎಂದು ನಾವು ಇಲ್ಲಿ ಕಂಡುಕೊಂಡಿದ್ದೇವೆ ಇಲ್ಲಿ ಇಂಡಿಗೊ ಸಮಯಕ್ಕೆ ಆಗಮಿಸಲು ಪ್ರಸಿದ್ಧವಾಗಿದೆ ಜೆಟ್ ಏರ್ವೇಸ್ ಅನ್ನು ಎಲ್ಲೋ ಇನ್ ಫ್ಲೈಟ್ ಸೇವೆಯಲ್ಲಿ ನೇಮಕ ಮಾಡಲಾಗಿದೆ ಏರ್ ಇಂಡಿಯಾ ಕಡಿಮೆ ಬೆಲೆಯ ವಾಹಕ ಅಥವಾ ಹೆಚ್ಚಿನ ಬೆಲೆ ವಾಹಕ ಅಥವಾ ಕೆಲವು ವಲಯಗಳಲ್ಲಿ ಹೆಚ್ಚಿನ ಬೆಲೆ ವಾಹಕವಾಗಿದೆ ಮತ್ತು ನಮ್ಮ ವಿಮಾನಯಾನ ಸಂಸ್ಥೆಗಳು ಸಂಪರ್ಕ ಹೊಂದಿದ ನಗರಗಳಲ್ಲಿ ಹೆಚ್ಚು ಸ್ಥಾನ ಪಡೆಯಬಹುದು ಆದ್ದರಿಂದ ನಮ್ಮ ವಿಮಾನಯಾನ ಸಂಸ್ಥೆಗಳು ಹಬ್ ಮತ್ತು ಸ್ಪೋಕ್ Hub Spoke ಮಾದರಿಯನ್ನು ಅನುಸರಿಸುವ ಬದಲು ಗಮ್ಯಸ್ಥಾನದ ರೀತಿಯ ಸೇವೆಗೆ ಗಮ್ಯಸ್ಥಾನವನ್ನು ಅನುಸರಿಸಬಹುದು ಆದ್ದರಿಂದ ಗ್ರಹಿಕೆಯ ನಕ್ಷೆಯಲ್ಲಿ ವಿಮಾನಯಾನ ಸಂಸ್ಥೆಗಳನ್ನು ಇರಿಸಬಹುದು ನಂತರ ನಾವು ನಮ್ಮ ಸಹಯೋಗಿಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆ ಆದ್ದರಿಂದ ನಮ್ಮ ವ್ಯಾಪಾರ ಸಹಯೋಗಿಗಳಲ್ಲಿ ನಮ್ಮ ಪೂರೈಕೆದಾರರು ಫ್ರಾಂಚೈಸಿಗಳು ಮಧ್ಯವರ್ತಿ ವಿತರಕರು ಪ್ರವರ್ತಕರು ಜಾಹೀರಾತುದಾರರು ಪ್ರಮುಖ ಪ್ರಭಾವಿಗಳು ಮಾಧ್ಯಮ ಹಣಕಾಸು ಪಾಲುದಾರರು ಮತ್ತು ನಮ್ಮ ವ್ಯವಹಾರಕ್ಕೆ ಪೂರಕವಾದ ಇತರರು ಸೇರಿದ್ದಾರೆ ನಾವು ತರಬೇತಿ ಸೇವೆಗಳನ್ನು ಒದಗಿಸಿದರೆ ಉದ್ಯೋಗ ಸೇವೆಗಳನ್ನು ಒದಗಿಸುವುದು ನಮ್ಮಪೂರಕವಾಗಿದೆಎಂದು ದೃಢೀಕರಿಸಿತಮ್ಮ ಕೌಶಲ್ಯದ ಅಗತ್ಯವಿರುವ ಕಂಪನಿಗಳಲ್ಲಿ ನಿಯೋಜನೆಗಳಿಗಾಗಿ ಭಾಗವಹಿಸುವವರನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಎರಡೂ ಸಂಸ್ಥೆಗಳು ಪರಸ್ಪರ ಕಲಿಯುತ್ತವೆ ಪ್ರತಿಯೊಬ್ಬ ಸಹಯೋಗಿಯು ಅವರು ನಮ್ಮೊಂದಿಗಿನ ಸಂಬಂಧದಿಂದ ಹೇಗೆ ಪ್ರಯೋಜನ ಪಡೆಯುತ್ತಾರೆ ಮತ್ತು ಪ್ರತಿಯಾಗಿ ನಾವು ಅವರಿಂದ ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಹಿಂದಿನ 2 ಪಾಠಗಳ ಉಲ್ಲೇಖಗಳು ಇಲ್ಲಿವೆ ನೀವು ಅವುಗಳನ್ನು ಓದಬಹುದು ಮತ್ತು ನೀವು ಅವುಗಳನ್ನು ಅಂತರ್ಜಾಲದಲ್ಲಿಯೂ ಅನುಸರಿಸಬಹುದು ಈ ವೀಡಿಯೊ ನೋಡಿದ್ದಕ್ಕಾಗಿ ಧನ್ಯವಾದಗಳು